ಉಪನ್ಯಾಸ 56 ಗುಣಲಕ್ಷಣ ಸಮೀಕರಣ ಐಗನ್ ಮೌಲ್ಯಗಳು ಮತ್ತು ಐಗನ್ ವೆಕ್ಟರ್ಸಗಳು ನಮಸ್ಕಾರಗಳು ಹಿಂದಿನ ತರಗತಿಯಲ್ಲಿ ನಾವು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಗಳಲ್ಲಿ ಸ್ಥಿತಿ ವೇರಿಯೆಬಲ್ ವಿಶ್ಲೇಷಣೆಯನ್ನು ಕುರಿತು ಚರ್ಚಿಸಿದೆವು ಇಂದು ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸೋಣ ಸ್ಥಿತಿ ಸಮೀಕರಣದ ಕೆಲವು ಗುಣಲಕ್ಷಣಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ ಮತ್ತು ಈ ಗುಣಲಕ್ಷಣಗಳನ್ನು ನಮ್ಮ ಸರ್ಕ್ಯೂಟ್ ವಿಶ್ಲೇಷಣೆಯಲ್ಲಿ ಹೇಗೆ ನಾವು ಬಳಸಿಕೊಳ್ಳುತ್ತೇವೆ ಎಂಬುದನ್ನು ನೋಡೋಣ ಈಗ ನಾವು ಇಂದಿನ ಉಪನ್ಯಾಸದ ಚರ್ಚೆಯನ್ನು ಪ್ರಾರಂಭಿಸೋಣ ಮೊದಲು ನಾವು ಗುಣಲಕ್ಷಣ ಸಮೀಕರಣ ಎಂದರೆ ಏನು ಎಂಬುದನ್ನು ನೋಡೋಣ ವ್ಯವಸ್ಥೆಯಲ್ಲಿ ಗುಣಲಕ್ಷಣ ಸಮೀಕರಣವು ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಹೀಗಾಗಿ ಅವುಗಳನ್ನು ಭೇದಾತ್ಮಕ ಸಮೀಕರಣ ಅಥವಾ ಟ್ರಾನ್ಸಫರ್ ಫಂಕ್ಷನ್ ಅಥವಾ ಸ್ಥಿತಿ ಸಮೀಕರಣಗಳ ಹಿನ್ನೆಲೆಯಲ್ಲಿ ವ್ಯಾಖ್ಯಸನಿಸಬಹುದು ಹೀಗಾಗಿ ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕಾದದ್ದು ಭೇದಾತ್ಮಕ ಸಮೀಕರಣದಿಂದ ಗುಣಲಕ್ಷಣ ಸಮೀಕರಣವನ್ನು ಹೇಗೆ ಪಡೆದುಕೊಳ್ಳಬಹುದು ಎಂಬುದನ್ನು ಹೀಗಾಗಿ ಒಂದು ರೇಖೀಯ ಸಮಯ ಅಸ್ಥಿರ ವ್ಯವಸ್ಥೆಯನ್ನು ಪರಿಗಣಿಸೋಣ ಅದು ಕೆಳಗಿನ ಭೇದಾತ್ಮಕ ಸಮೀಕರಣದಿಂದ ವ್ಯಾಖ್ಯಾನಿಸಲ್ಪಡುತ್ತದೆ dnydtnan 1dn 1ydtn 1a1dytdta0ytbmdmutdtmbm 1dm 1utdtm 1b1dutdtb0ut ಈಗ ಇಲ್ಲಿ ನಾವು nm ಎಂದು ಉಹಿಸಿಕೊಳ್ಳೋಣ ಈಗ ನಾವು ಒಂದು ಆಪರೇಟರನ್ನು ವ್ಯಾಖ್ಯಾನಿಸೋಣ ಅದು ನಮ್ಮ ಲ್ಯಾಪ್ಲೇಸ್ ಆಪರೇಟರ್ skdkdtkk12 n ಈಗ ಅದನ್ನು ಮೇಲಿನ ಸಮೀಕರಣದಲ್ಲಿ ಅಳವಡಿಸಿದರೆ ಇತ್ತೀಚಿಗೆ ನಾವು ನೋಡಿದ ಮೇಲಿನ ಭೇದಾತ್ಮಕ ಸಮವೆಕ್ಟರನ್ನು ಲ್ಯಾಪ್ಲೇಸ್ ರೂಪಾಂತರದಲ್ಲಿ ಬರೆಯಬಹುದು ಹೀಗಾಗಿ ನಾವು ಏನನ್ನು ಬರೆಯುತ್ತೇವೆ ಭೇದಾತ್ಮಕ ಸಮೀಕರಣವನ್ನು ಬರೆಯುವ ಬದಲು ಅದನ್ನು ಈ ರೀತಿಯಾಗಿ ಅವ್ಯಕ್ತ ಮಾಡಬಹುದು snan 1sn 1 a1sa0ytbmsmbm 1sm 1b1sb0utಹೀಗಾಗಿ ytಯನ್ನು ಸಾಮಾನ್ಯವಾಗಿ ಆವರಣದ ಹೊರಗೆ ತೆಗೆದರೆ ಆವರಣದ ಒಳಗೆ snan 1sn 1 a1sa0 ಉಳಿಯುತ್ತದೆ ಬಲಬದಿಯಲ್ಲಿ ಅದೇ ರೀತಿಯಾಗಿ ನಮಗೆ ಲಭ್ಯವಾಗುವುದು ಏಕೆಂದರೆ ut ಕೂಡ ಬಲಗಡೆಯ ಅಂಶಗಳಲ್ಲಿ ಸಾಮಾನ್ಯವಾಗಿದೆ ಈಗ ಇದರಲ್ಲಿ ಗುಣಲಕ್ಷಣ ಸಮೀಕರಣ ಯಾವುದು ವ್ಯವಸ್ಥೆಯ ಗುಣಲಕ್ಷಣ ಸಮೀಕರಣವನ್ನು ಎಡಗಡೆ ಭಾಗದಲ್ಲಿ ಹೀಗೆ ವ್ಯಾಖ್ಯಾನಿಸಬಹುದು ನಾವು ಗುಣಲಕ್ಷಣ ಸಮೀಕರಣವನ್ನು ಹೀಗೆ ಬರೆಯುತ್ತೇವೆ snan 1sn 1 a1sa00 ನಾವು ಈ ಗುಣಲಕ್ಷಣ ಸಮೀಕರಣವನ್ನು ಸಮೀಕರಣದ ಏಕರೂಪದ ಭಾಗವನ್ನು ಸ್ಥಾಪಿಸುವುದರ ಮೂಲಕ ಪಡೆದುಕೊಳ್ಳುತ್ತೇವೆ ಏಕರೂಪತೆ ಎಂದರೆ ನೀವು ಇನ್ಪುಟ್ಟನ್ನು ಸೊನ್ನೆಗೆ ಅಳವಡಿಸಿದಾಗ ನಮಗೆ ಸಮೀಕರಣದ ಏಕರೂಪವಾದ ಭಾಗ ಸೊನ್ನೆಯಾಗಿ ಲಭ್ಯವಾಗುತ್ತದೆ ಹೀಗಾಗಿ ಈ ಮೂಲಕ ನಿಮಗೆ ಗುಣಲಕ್ಷಣ ಸಮೀಕರಣ ಸಾಧ್ಯವಾಗುತ್ತದೆ ಅದು ಭೇದಾತ್ಮಕ ಸಮೀಕರಣದ ಗುಣಾಂಕ ಗಳಾಗಿರುತ್ತದೆ ನೀವು ಯಾವಾಗ ಇನ್ಪುಟ್ಟನ್ನು ಸೊನ್ನೆ ಮಾಡಿದಾಗ ನಿಮಗೆ ವ್ಯವಸ್ಥೆಯ ಗುಣಲಕ್ಷಣ ಸಮೀಕರಣವು ದೊರೆಯುತ್ತದೆ ಈಗ ನಿಮಗೆ ಟ್ರಾನ್ಸ್ಫರ್ ಫಂಕ್ಷನ್ ನೀಡಿದಾಗ ಗುಣಲಕ್ಷಣ ಸಮೀಕರಣವನ್ನು ಕಂಡು ಕೊಳ್ಳುವುದು ಹೇಗೆ ಈಗ ಇದರ ಲ್ಯಾಪ್ಲೇಸ್ ರೂಪಾಂತರ ಇದಕ್ಕೆ ಸಮನಾಗಿರುವುದನ್ನು ಕಾಣುತ್ತೇವೆ ಈಗytut ಅಂದರೆ ಏನು ಇದು ವ್ಯವಸ್ಥೆಯ ಟ್ರಾನ್ಸ್ಫರ್ ಫಂಕ್ಷನ್ ytutGsbmsmbm 1sm 1b1sb0snan 1sn 1 a1sa0 ಗುಣಲಕ್ಷಣ ಸಮೀಕರಣವನ್ನು ನೀವು ಡಿನಾಮಿನೇಟರ್ ಪಾಲಿನೋಮಿಯಲ್ ಟ್ರಾನ್ಸ್ ಫಾರ್ಮ್ ಫಂಕ್ಷನ್ ಅನ್ನು ಸೊನ್ನೆಗೆ ತುಲನೆ ಮಾಡುವುದರ ಮೂಲಕ ಪಡೆದುಕೊಳ್ಳಬಹುದು ಹೀಗಾಗಿ ನೀವು ಇದನ್ನು ಸೊನ್ನೆಗೆ ಸಮ ಮಾಡುತ್ತೀರಿ ಇದನ್ನೆ ನಾವು ವ್ಯವಸ್ಥೆಯ ಗುಣಲಕ್ಷಣ ಸಮೀಕರಣ ಎನ್ನುತ್ತೇವೆ ಈಗ ಮೂರನೆಯ ಕೇಸ್ ಯಾವಾಗ ಸ್ಥಿತಿ ಸಮೀಕರಣದಿಂದ ಗುಣಲಕ್ಷಣ ಸಮೀಕರಣವನ್ನು ಕಂಡುಕೊಳ್ಳುವ ಅವಶ್ಯಕತೆ ಇರುತ್ತದೆಯೋ ಆಗ ಹೀಗಾಗಿ ಸ್ಥಿತಿ ವೇರಿಯಬಲ್ ಕುರಿತು ಚರ್ಚಿಸುವಾಗ ನಾವು ಸ್ಥಿತಿ ವೇರಿಯಬಲ್ ಗುಣಾಂಕ ಮೆಟ್ರಿಕ್ಗಳು ಮತ್ತು ಟ್ರಾನ್ಸ್ಫರ್ ಫಂಕ್ಷನ್ ನಡುವಿನ ಸಂಬಂಧವನ್ನು ಹೀಗೆ ಗುರುತಿಸುತ್ತೇವೆ ಹೀಗಾಗಿ ಸ್ಥಿತಿ ವೇರಿಯಬಲ್ಗಳಿಂದ ಟ್ರಾನ್ಸಫರ್ ಫಂಕ್ಷನ್ ಅನ್ನು ಪಡೆದುಕೊಂಡಾಗ HsCsI A 1BD ಈಗ ಇದನ್ನು ಹೀಗೆ ಬರೆಯಬಹುದು HsCadj|sI A|BD CadjsI ABsI ADsI A ಈಗ ನೀವು ಟ್ರಾನ್ಸಫರ್ ಫಂಕ್ಷನ್ನಿನ ಡಿನಾಮಿನೇಟರನ್ನು ಸೊನ್ನೆಗೆ ಸಮ ಮಾಡಿದಾಗ ನಮಗೆ ವ್ಯವಸ್ಥೆಯ ಗುಣಲಕ್ಷಣ ಸಮೀಕರಣವು ದೊರೆಯುತ್ತದೆ ಅಂದರೆ sI A0 ಇದು ನಿಮಗೆ ವ್ಯವಸ್ಥೆಯ ಗುಣಲಕ್ಷಣ ಸಮೀಕರಣವನ್ನು ನೀಡುತ್ತದೆ ಗುಣಲಕ್ಷಣ ಸಮೀಕರಣದ ಪ್ರಮುಖ ಗುಣಲಕ್ಷಣ ಏನೆಂದರೆ A ಯ ಗುಣಾಂಕವು ಮೆಟ್ರಿಕ್ಸನ ಗುಣಾಂಕವಾಗಿದೆ ಹೀಗಾಗಿ Aಯ ಗುಣಾಂಕಗಳು ನೈಜ ಆಗಿದ್ದಲ್ಲಿ sI A ಗುಣಾಂಕಗಳೂ ಕೂಡ ನೈಜ ಆಗಿರುತ್ತವೆ ಈಗ ಐಗನ್ ಮೌಲ್ಯಗಳು ಎಂದರೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ ನಾವು ಇದೀಗ ಚರ್ಚಿಸಿದ ಗುಣಲಕ್ಷಣ ಸಮೀಕರಣದ ಬೇರುಗಳನ್ನು ಮೆಟ್ರಿಕ್ಸ Aಯ ಐಗನ್ ಮೌಲ್ಯಗಳು ಎಂದು ತಿಳಿಯಲಾಗುತ್ತದೆ ಹೀಗಾಗಿ ಐಗನ್ ಮೌಲ್ಯಗಳ ಪ್ರಮುಖ ಗುಣಲಕ್ಷಣಗಳು ಯಾವುವು ಈಗ 12 n Aಯ ಐಗನ್ ಮೌಲ್ಯಗಳಾಗಿದ್ದಲ್ಲಿ ಆಗ trace of Aಯನ್ನು ಹೀಗೆ ಬರೆಯಬಹುದು tri1ni ಹೀಗಂದರೆ ಏನು ಹೀಗಂದರೆ matrix A ಯ ಎಲ್ಲಾ ಐಗನ್ ಮೌಲ್ಯಗಳ ಸಂಕಲನ ಈಗ i Aಯ ಐಗನ್ ಮೌಲ್ಯವಾದರೆ ಅಂದರೆ i12n ಒಂದು ವೇಳೆ ಐಗನ್ ಮೌಲ್ಯಗಳು n ಆಗಿದ್ದರೆ ಆಗ ನಿಮಗೆ ಐಗನ್ ಮೌಲ್ಯಗಳು 12 n ಆಗಿರುತ್ತವೆ ಈಗ ಇದು Aಯ ಐಗನ್ ಮೌಲ್ಯ ಎಂದುಕೊಂಡರೆ ಆಗ ಇದು Aನ ಐಗನ್ ಮೌಲ್ಯವೂ ಕೂಡ ನೀವು transpose of the matrix ತೆಗೆದುಕೊಂಡರೆ ಐಗನ್ ಮೌಲ್ಯ ಹಾಗೆ ಉಳಿಯುತ್ತದೆ ಈಗ ನೋಡಿ ಮೆಟ್ರಿಕ್ಸ A nonsingular ಎಂದು ಮತ್ತು ಸದರ ಐಗನ್ ಮೌಲ್ಯಗಳು ii12nthen1ii12 naretheeigenvaluesofA 1 ನಮ್ಮ ಹಲವಾರು ವಿಶ್ಲೇಷಣೆಗಳಲ್ಲಿ ಇದೊಂದು ಮಹತ್ವದ ಗುಣಲಕ್ಷಣವಾಗಿದೆ ನಾವು ಐಗನ್ ಮೌಲ್ಯಗಳನ್ನು ಲೆಕ್ಕ ನಾಡಿದಾಗ Aಯ ಐಗನ್ ಮೌಲ್ಯದ A 1ನ ರೆಸಿಪ್ರೊಕಲ್ ಆಗಿರುತ್ತದೆ ಈಗ ಐಗನ್ ಮೌಲ್ಯಗಳ ಮಹತ್ವವೇನು ಐರ ನ್ ಮೂಲಗಳು ವ್ಯವಸ್ಥೆಯ ಹೀಗಾಗಿ ನೀವು ಇದನ್ನು ಸ್ಥಿತಿ ವೇರಿಯಬಲ್ ರೂಪಕ್ಕೆ ಪರಿವರ್ತಿಸಿ ಐಗನ್ ಮೌಲ್ಯಗಳನ್ನು ಕಂಡುಕೊಂಡರೆ ಐಗನ್ ಮೌಲ್ಯಗಳು ವ್ಯವಸ್ಥೆಯ ಪ್ರತಿಕ್ರಿಯೆಯನ್ನು ಕಂಡುಹಿಡಿಯುವಲ್ಲಿ ಸಹಾಯ ಮಾಡುತ್ತದೆ ಐಗನ್ ಮೌಲ್ಯಗಳು s ಪ್ಲೇನಿನ ಬಲಬದಿಯಲ್ಲಿ ಇದ್ದಾಗ ಅಂದರೆ ಅವುಗಳ ನೈಜ real ಘಟಕ ಋಣಾತ್ಮಕವಾಗಿರುತ್ತದೆ ಅಂದರೆ ವ್ಯವಸ್ಥೆಯು ಅಚಲವಾಗಿದೆ ಎಂದರ್ಥ ಈಗ ಐಗನ್ ಮೌಲ್ಯಗಳನ್ನು ವ್ಯವಸ್ಥೆಯಲ್ಲಿ ಗರಿಷ್ಠ ಪ್ರತಿಕ್ರಿಯೆಗಳಿರುವ ಆವರ್ತನಗಳನ್ನು ಕಂಡುಕೊಳ್ಳಲು ಬಳಸಲಾಗುತ್ತದೆ ಆ ಕೇಸ್ನಲ್ಲಿ ಆವರ್ತನಗಳನ್ನು frequencies ಐಗನ್ ಆವರ್ತನಗಳು ಎಂದು ಕರೆಯಲಾಗುತ್ತದೆ ಈಗ ಐಗನ್ ವೆಕ್ಟರ್ಗಳನ್ನು ಕುರಿತು ಮಾತನಾಡೋಣ ಈಗ ಒಂದು ಶೂನ್ಯವಲ್ಲದ ಮತ್ತು ಕೆಳಗಿನ ಸಮೀಕರಣವನ್ನು ಪೂರೈಸುವಂತಹ ವ್ಯಕ್ಟರ್ pi ಇದೆ ಎಂದುಕೊಳ್ಳೋಣ ಹೀಗಾಗಿ ಸ್ಥಿತಿ ಏನಿದೆ ಹೀಗಾಗಿ iI Api0 iI Api0 ಈ ಕಂಡೀಶನ್ ಪೂರೈಕೆಯಾದರೆ ಆಗ piಯನ್ನು ಮಟ್ರಿಕ್ಸ್ Aಯ ಐಗನ್ ವೆಕ್ಟರ್ ಎಂದು ಪರಿಗಣಿಸಬಹುದು ಐಗನ್ ವೆಕ್ಟರ್ಗಳನ್ನು ರೇಖಿಯ ರೂಪಾಂತರಗಳನ್ನು ಅರ್ಥಮಾಡಿಕೊಳ್ಳಲು ಬಳಸಲಾಗುತ್ತದೆ ಐಗನ್ ವೆಕ್ಟರ್ಗಳನ್ನು XY ಪ್ಲೇನ್ ಮೇಲೆ ಹಿಗ್ಗಿಸಿದರೆ ಅಥವಾ ಕುಗ್ಗಿಸಿದರೆ ಆಗ ವೆಕ್ಟರಿನ ದಿಕ್ಕು XY ಪ್ಲೇನಿನಲ್ಲಿ ಬದಲಾಗುವುದಿಲ್ಲ ಅಂದರೆ ನಿಮ್ಮಲ್ಲಿ ಐಗನ್ ವೆಕ್ಟರ್ ಇದ್ದರೆ ನೀವು ವೆಕ್ಟರನ್ಮು ಮೇಲೆ ಕೆಳಗೆ ವೆಕ್ಟರಿನ ದಿಕ್ಕು ಬದಲಾಗದಂತೆ ಪ್ರಮಾಣಿಸಬಹುದು ಈಗ ಐಗನ್ ಮೌಲ್ಯಗಳನ್ನು ಎಲ್ಲಿ ವ್ಯವಸ್ಥೆಯ ಪ್ರತಿಕ್ರಿಯೆ ಗರಿಷ್ಠವಾಗಿರುತ್ತದೆ ಅಲ್ಲಿ ಒದಗಿಸಬಹುದು ಮತ್ತು ಐಗನ್ ವೆಕ್ಟರ್ಗಳು ಆ ಗರಿಷ್ಠ ಪ್ರತಿಕ್ರಿಯೆಗೆ ಗುರಿಯನ್ನು ಒದಗಿಸುತ್ತವೆ ಹೀಗೆ ನಾವು ಐಗನ್ ಮೌಲ್ಯಗಳನ್ನು ಮತ್ತು ಐಗನ್ ವೆಕ್ಟರ್ಗಳ ನಡುವಿನ ಸಹ ಸಂಬಂಧವನ್ನು ಬೆಸೆಯಬಹುದು ಈಗ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುವುದರ ಮೂಲಕ ಐಗನ್ ಮೌಲ್ಯಗಳು ಮತ್ತು ಐಗನ್ ವೆಕ್ಟರ್ಗಳನ್ನು ಅರ್ಥ ಮಾಡಿಕೊಳ್ಳೋಣ ಈಗ ಸ್ಥಿತಿ ಸಮೀಕರಣಗಳನ್ನು ಪರಿಗಣಿಸೋಣ dxdtAxtBut ಈಗ ಇದು ಗುಣಾಂಕ ಮೆಟ್ರಿಕ್ಸಗಳನ್ನು ಹೊಂದಿದ್ದರೆ A1 1 0 1 B1 1 A ಮೆಟ್ರಿಕ್ಸನ ಗುಣಲಕ್ಷಣ ಸಮೀಕರಣವು sI As2 1 ಆಗಿದೆ ಹೀಗಾಗಿ ನೀವು ಏನು ಮಾಡಬೇಕಿದೆ ನೀವು ಅದನ್ನು ಸೊನ್ನೆಗೆ ತೂಗಬೇಕಾಗಿದೆ ಮತ್ತು ಪರಿಹರಿಸಿದಾಗ ನಿಮಗೆ ಐಗನ್ ಮೌಲ್ಯ ಹೀಗೆ ಲಭ್ಯವಾಗುತ್ತದೆ 11and2 1 ಈಗ ಎರಡು ಐಗನ್ ವೆಕ್ಟರಗಳು ಪ್ರತಿಯೊಂದು ಐಗನ್ ಮೌಲ್ಯಕ್ಕೆ ಲಗತ್ತಿಸಲಾಗಿದೆ ಎಂದು ಭಾವಿಸೋಣ ಹೀಗಾಗಿ ಎರಡು ಐಗನ್ ವೆಕ್ಟರ್ಗಳಿವೆ ಎಂದು ಊಹಿಸೋಣ p1p11 p21 p2p12 p22 ಈಗ ಮೊದಲು 11 ಎಂದು ಪರಿಗಣಿಸೋಣ ಮತ್ತು ಆಗ 11andp1ಎಂದು ಐಗನ್ ವೆಕ್ಟರ್ಸಗಳ ಗುಣಲಕ್ಷಣ ಸಮೀಕರಣದಲ್ಲಿ ಹಾಕಿರಿ ನೀವು ಆ ಮೌಲ್ಯವನ್ನು ಹಾಕಿದಾಗ ನಮಗೆ ಏನು ದೊರೆಯುತ್ತದೆ iI Api0 ನಿಮಗೆ ದೊರೆಯುವ ಮೌಲ್ಯ 0 1 0 2 p11 p21 0 0 ಆದ್ದರಿಂದ p210 ಮತ್ತು p11 ಅನಿಯಂತ್ರಿತವಾಗಿದೆ ಕೇಸ್ನಲ್ಲಿ ಅವುಗಳನ್ನು ಒಂದಕ್ಕೆ ಸ್ಥಾಪಿಸಬಹುದು equal 1 ಅದೇ ರೀತಿ 2 1 ಸಮೀಕರಣವು ಹೀಗಾಗುತ್ತದೆ 2 1 0 0 p12 p22 0 0 ಹೀಗಾಗಿ ಎರಡನೆಯ ಸಮೀಕರಣಕ್ಕೆ ಯಾವುದೇ ರೀತಿಯ ಅರ್ಥವಿರುವುದಿಲ್ಲ ಹೀಗಾಗಿ ನಮಗೆ ಒಂದೇ ಸಮೀಕರಣ ಉಳಿಯುತ್ತದೆ ಅದು 2p12p220 ಈಗ ನಮಗೆ ಒಂದೇ ಒಂದು ಸಮೀಕರಣವು ಉಳಿಯುತ್ತದೆ ಮತ್ತು ಎರಡು ಅಜ್ಞಾತ ಸಮೀಕರಣಗಳು ಉಳಿಯುತ್ತವೆ ಹೀಗಾಗಿ ನಾವು ಏನು ಮಾಡಬೇಕು ನಾವು ಒಂದರ ಮೌಲ್ಯವನ್ನು ಮೊದಲು ಕಂಡುಕೊಂಡು ಆನಂತರ ಇನ್ನೊಂದರ ಮೌಲ್ಯವನ್ನು ಕಂಡು ಕೊಳ್ಳಬೇಕು ಹೀಗಾಗಿ p121 then p222 ಎಂದು ಊಹಿಸಿಕೊಳ್ಳಿ ಹೀಗಾಗಿ ಈ ಕೇಸ್ನಲ್ಲಿ p11 0 p21 2 ಹೀಗಾಗಿ ನಿಮಗೆ p1 ಮತ್ತು p2 ಎಂಬ ಎರಡು ಐಗನ್ ವೆಕ್ಟರ್ಸಗಳು ಲಭ್ಯವಾಗಿವೆ ಅವು 1 and 2 ಎನ್ನುವ ಐಗನ್ ಮೌಲ್ಯಗಳಿಗೆ ಅನುಗುಣವಾಗಿವೆ ಈಗ ಮತ್ತೊಂದು ಪರಿಕಲ್ಪನೆ ನಿಯಂತ್ರಣಕ್ಕೆ ಎಂಬುದನ್ನು ಅರ್ಥಮಾಡಿಕೊಳ್ಳೋಣ ಈಗ ಪ್ರಕ್ರಿಯೆ ಪರಿಪೂರ್ಣವಾಗಿ ನಿಯಂತ್ರಣದಲ್ಲಿದೆ ಎಂದು ಹೇಳಬೇಕಾದರೆ ಪ್ರಕ್ರಿಯೆಯ ಪ್ರತಿ ಸ್ಥಿತಿ ವೇರಿಯಬಲ್ಗಳನ್ನು ವಸ್ತುನಿಷ್ಠ objective ಅನಂತ ಸಮಯದಲ್ಲಿ ನಿಯಂತ್ರಣಕ್ಕೆ ತರಬೇಕು ಹೀಗಾಗಿ ನೀವು ಅದೇ ವಸ್ತುನಿಷ್ಠ objective ಅನಂತ ಸಮಯವನ್ನು ಪುನರಾವರ್ತಿಸಿದರೆ ಯಾವಾಗಲೂ ನಿಯಂತ್ರಿತ ಔಟ್ಪುಟ್ಗಳು ಒದಗುತ್ತವೆ ನಿಯಂತ್ರಿತ ಔಟ್ಪುಟ್ಗಳೂ ಕೆಲವು ವ್ಯವಸ್ಥೆಗೆ ಹತ್ತಿಕೊಂಡು ಬರುತ್ತವೆ ಹೀಗಾಗಿ ಇದು ನಿಯಂತ್ರಣ ಎನ್ನಬಹುದು ಇದು ಇನ್ಪುಟ್ ut ಹೀಗಾಗಿ ಈ ಕೇಸ್ನಲ್ಲಿ ಪ್ರಕ್ರಿಯೆ ಪರಿಪೂರ್ಣ ನಿಯಂತ್ರಣದಲ್ಲಿದೆ ಎಂದು ಹೇಳಬೇಕಾದರೆ ಪ್ರತಿ ಸ್ಥಿತಿ ವೇರಿಯೇಬಲ್ಗಳ ಪ್ರಕ್ರಿಯೆಯನ್ನು ನಿಯಂತ್ರಿಸಿ ಕೆಲವು ಬಹು ಸಮಯದಲ್ಲಿ ವಸ್ತುಗಳನ್ನು ತಲುಪಬಹುದು ಈಗ ಈ ಸ್ಥಿತಿ ವೇರಿಯೆಬಲ್ಗಳಲ್ಲಿ ಯಾವುದಾದರೊಂದು ನಿಯಂತ್ರಣದಿಂದ ಸ್ವತಂತ್ರವಾಗಿದ್ದರೆ ಅಂದರೆ ut ಅಲ್ಲಿ ಈ ಸ್ಥಿತಿ ವೇರಿಯೆಬಲ್ ಚಾಲನೆಗೆ ಯಾವುದೇ ದಾರಿ ಇರುವುದಿಲ್ಲ ಏಕೆಂದರೆ ಸ್ಥಿತಿ ವೇರಿಯೆಬಲ್ ನಿಯಂತ್ರಣತೆಯಿಂದ ಸ್ವತಂತ್ರವಾಗಿದೆ ಹೀಗಾಗಿ ಆ ಕೇಸ್ನಲ್ಲಿ ಒಂದು ನಿರ್ಧಿಷ್ಟ ಸ್ಥಿತಿ ವೇರಿಯೆಬಲ್ ಚಾಲನೆಗೆ ದಾರಿ ಇಲ್ಲದ ಕಾರಣ ಬೇಕಾದಂತಹ ಸ್ಥಿತಿಯನ್ನು ಅನಂತ ಸಮಯದಲ್ಲಿ ನಿಯಂತ್ರಣದ ಪ್ರಯತ್ನವಿಲ್ಲದೆ ಸಾಧ್ಯವಿಲ್ಲ ಏಕೆಂದರೆ ಈ ಸ್ಥಿತಿ ವೇರಿಯಬಲ್ ಇನ್ಪುಟ್ u ನಿಂದ ನಿಯಂತ್ರಣವಿಲ್ಲ ಹೀಗಾಗಿ ಈ ಕೇಸ್ನಲ್ಲಿ ಎಲ್ಲಿಯವರೆಗೂ ಕನಿಷ್ಠ ಒಂದು ಅನಿಯಂತ್ರಿತ ಸ್ಥಿತಿಯಿರುತ್ತದೆಯೋ ಅಲ್ಲಿಯವರೆಗೆ ವ್ಯವಸ್ಥೆ ಪರಿಪೂರ್ಣವಾಗಿ ನಿಯಂತ್ರಿತವಾಗಿದೆ ಎಂದು ಹೇಳಲಾಗದು ಅಥವಾ ನಾವು ಅದನ್ನು ಅನಿಯಂತ್ರಿತ ಎಂದು ಕರೆಯುತ್ತೇವೆ ಈಗ ನಿಯಂತ್ರತೆ ಎನ್ನುವ ಕೊಟ್ಟಂತಹ ಪರಿಕಲ್ಪನೆ ಇಲ್ಲಿ ಸ್ಥಿತಿಗಳನ್ನು ತೋರ್ಪಡಿಸುತ್ತದೆ ಮತ್ತು ಅದನ್ನು ಸ್ಥಿತಿ ನಿಯಂತ್ರತೆ ಎಂದು ಉಲ್ಲೇಖಿಸಲಾಗುತ್ತದೆ ಏಕೆಂದರೆ ನೀವು ನಿಯಂತ್ರಣತೆಯನ್ನು ಸ್ಥಿತಿ ಹಿನ್ನೆಲೆಯಲ್ಲಿ ವ್ಯಾಖ್ಯಾನಿಸುತ್ತಿರುವುದರಿಂದ ಇದನ್ನು ಸ್ಥಿತಿ ನಿಯಂತ್ರಣತೆ ಎಂದು ಕರೆಯುತ್ತಾರೆ ಈಗ ನಿಯಂತ್ರಣತೆಯನ್ನು ವ್ಯವಸ್ಥೆಯ ಔಟ್ಪುಟ್ಗಳಿಗೆ ಕೂಡ ವ್ಯಾಖ್ಯಾನಿಸಬಹುದು ಇಲ್ಲಿ ಈ ಕೇಸ್ನಲ್ಲಿ ನಾವು ಸ್ಥಿತಿಗಳ ನಿಯಂತ್ರಣತೆ ಎಂದು ಪರಿಗಣಿಸುತ್ತೇವೆ ನೀವು ನಿಯಂತ್ರಣತೆಗೆ ಔಟ್ಪುಟ್ಟನ್ನು ಪರಿಗಣಿಸಿ ನಾವು ಅದಕ್ಕೆ ಔಟ್ಪುಟ್ ನಿಯಂತ್ರಣತೆ ಷರತ್ತು ಎಂದು ಕರೆಯುತ್ತೇವೆ ಈಗ ವ್ಯವಸ್ಥೆಯನ್ನು ಪರಿಗಣಿಸೋಣ ನಮ್ಮಲ್ಲಿ ಸ್ಥಿತಿ ಸಮೀಕರಣ ಮತ್ತು ಔಟ್ಪುಟ್ ಸಮೀಕರಣಗಳಿವೆ ಅಂದರೆ ಪ್ರಮಾಣಿತ ಸ್ಥಿತಿ ಮತ್ತು ಔಟ್ಪುಟ್ ಸಮೀಕರಣಗಳನ್ನು ಈ ರೀತಿಯಲ್ಲಿ ಬರೆಯಬಹುದು dxdtAxtBut ytCxtDut ಈಗ x ಯು n×1ಸ್ಥಿತಿ ವೆಕ್ಟರ್ uಯು r×1ಇನ್ಪುಟ್ ವೆಕ್ಟರ್ ಮತ್ತು yಯು p×1 ಔಟ್ಪುಟ್ ವೆಕ್ಟರ್ A B C ಮತ್ತು D ಇವು ಸರಿಯಾದ ಡೈಮೆನ್ಷನ್ಗಳ ಗುಣಾಂಕಗಳು ಈಗ ನಾವು ಈ ಎರಡು ಸಮೀಕರಣಗಳನ್ನು ನಿಯಂತ್ರಣತೆ ಶರತ್ತಿನ ಸಮೀಕರಣವನ್ನು ಕಂಡುಹಿಡಿಯಲು ಬಳಸುತ್ತೇವೆ ಈಗ ಕೆಳಗಿನ ಪ್ರಮೇಯ ತೋರ್ಪಡಿಸುವುದೆನೆಂದರೆ ವ್ಯವಸ್ಥೆಯ ಮೆಟ್ರಿಕ್ಸಗಳಾದ A ಮತ್ತು B ಇವುಗಳ ಸ್ಥಿತಿಯ ಆಧಾರದ ಮೇಲೆ ನಿಯಂತ್ರಣತೆ ನಿರ್ಭರವಾಗುತ್ತದೆ ಎಂದು ಮತ್ತು ನಾವು ನಿರ್ದಿಷ್ಟವಾಗಿ ನಿಯಂತ್ರಣತೆಯ ಕುರಿತು ಮಾತನಾಡುತ್ತಿರುವುದರಿಂದ A ಮತ್ತು B ಮೆಟ್ರಿಕ್ಸಗಳನ್ನು ನಿಯಂತ್ರಣತೆಯ ವಿಶ್ಲೇಷಣತೆಗೆ ಪರಿಗಣಿಸಲಾಗುತ್ತದೆ ಈಗ ಪ್ರಮೇಯವು ಸ್ಥಿತಿ ನಿಯಂತ್ರಣತೆಯ ಪರೀಕ್ಷಾ ವಿಧಾನವನ್ನು ಕೂಡ ನೀಡುತ್ತದೆ ಪ್ರಮೇಯವೆಂದರೇನು ಪ್ರಮೇಯವು ಹೇಳುವುದೆನೆಂದರೆ ವ್ಯವಸ್ಥೆಯನ್ನು ಸ್ಥಿತಿ ಸಮೀಕರಣದಿಂದ ವಿವರಿಸಿದಾಗ dxdtAxtBut ಆಗುತ್ತದೆ ಹೀಗಾಗಿ ಈ ವ್ಯವಸ್ಥೆಯನ್ನು ಸಂಪೂರ್ಣ ಸ್ಥಿತಿ ನಿಯಂತ್ರಿಸಲು ಬೇಕಾಗಿರುವ ಅಗತ್ಯತೆ ಮತ್ತು ಸಾಕಷ್ಟು ಶರತ್ತು ಈ ಕೆಳಗಿನ ಮ್ಯಾಟ್ರಿಕ್ ಆಗಿದೆ ಅದು S ಮತ್ತು ಅದು n×nr ಆಮಾಯದ್ದಾಗಿದೆ dimension ವರ್ಧಿತ ನಿಯಂತ್ರಣತೆ ಮೆಟ್ರಿಕ್ಸ ಅಂದರೆ ನಮ್ಮಲ್ಲಿಯ ವರ್ಧಿತ ಮೆಟ್ರಿಕ್ಸ B ಮತ್ತು A ಮೆಟ್ರಿಕ್ಸನ್ನು ಘಟಕವಾಗಿರುತ್ತದೆ ಶರತ್ತು ಮತ್ತು ಅಗತ್ಯಕ್ಕನುಗುಣವಾಗಿ ಕೆಳಗಿನ S ಮೆಟ್ರಿಕ್ಸ n ಗೆ ಸಮನಾದ ಶ್ರೇಯಾಂಕವನ್ನು ಹೊಂದಿರುತ್ತದೆ ಹೀಗಾಗಿ ನಿಯಂತ್ರಣತೆ ಮೆಟ್ರಿಕ್ಸ S ಎಂದರೇನು ಹೀಗಾಗಿ ನಿಯಂತ್ರಣತೆ ಮೆಟ್ರಿಕ್ಸ SBABA2BAn 1B ಆಗ ನಾವು ಈ ಮೆಟ್ರಿಕ್ಸಿನ ಶ್ರೇಯಾಂಕವನ್ನು ಮತ್ತು ಈ ಮೆಟ್ರಿಕ್ಸನ ಶ್ರೇಯಾಂಕ n ಗೆ ಸಮನಿಲ್ಲದ್ದು ವ್ಯವಸ್ಥೆಯ ಸ್ಥಿತಿ ನಿಯಂತ್ರಣದಲ್ಲಿಲ್ಲ ಎಂದು ತೋರ್ಪಡಿಸುತ್ತವೆ ಈಗ ಮೆಟ್ರಿಕ್ಸಗಳಾದ A ಮತ್ತು B ಈ ಒಂದು ನಿರ್ದಿಷ್ಟ ಕೇಸ್ನಲ್ಲಿ ಭಾಗಿಯಾಗಿರುತ್ತವೆ ಕೆಲವು AB ಜೋಡಿ ನಿಯಂತ್ರಣತೆಯಲ್ಲಿದೆ ಇದು S ವರ್ಧಿತ ಮೆಟ್ರಿಕ್ಸ ಇಲ್ಲಿ ನಿಯಂತ್ರತೆಯ ಶ್ರೇಯಾಂಕ n ಗೆ ಸಮನಾಗಿರುತ್ತದೆ ನಾವೀಗ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಆ ಮೂಲಕ ನಾವು ಸ್ಥಿತಿ ನಿಯಂತ್ರಣತೆಯ ಶರತ್ತನ್ನು ಹೇಗೆ ಕಂಡುಕೊಳ್ಳುವುದು ಎಂದು ಅರ್ಥ ಮಾಡಿಕೊಳ್ಳೋಣ ಈಗ ಮೂರನೆಯ ಆದೇಶ ವ್ಯವಸ್ಥೆ ಇದೆ ಎಂದು ಪರಿಗಣಿಸಸೋಣ ಅದರ ಗುಣಾಂಕ ಮೆಟ್ರಿಕ್ಸಗಳು ಈ ರೀತಿಯಾಗಿವೆ A1 2 1 0 1 0 1 4 3 B0 0 1 ಈಗ ನಮ್ಮಲ್ಲಿ A ಇದೆ ಮತ್ತು ಅದು n x n ಎಂದೂ ಮತ್ತು ಇದು n x1 ಆಗಿದೆ ಹೀಗಾಗಿ ಈ ಕೇಸ್ನಲ್ಲಿ ಮೆಟ್ರಿಕ್ಸ ಬೆಲೆ 3 ಆಗಿದೆ ಹೀಗಾಗಿ ನಿಯಂತ್ರಣತೆ ಮೆಟ್ರಿಕ್ಸಗೆ 3 ಕಾಲಮ್ಗಳಿವೆ ಹೀಗಾಗಿ ನಾವು ಏನು ಮಾಡುತ್ತೇವೆ ನಾವು ಮೊದಲು S ಮೆಟ್ರಿಕ್ಸನ್ನು ಕಂಪೈಲ್ ಮಾಡುತ್ತೇವೆ ನಾವು ಹೇಗೆ ಕಂಪೈಲ್ ಮಾಡುತ್ತೇವೆ ನಾವು ಕಂಡುಕೊಳ್ಳುವುದು SB AB A2B 0 1 4 0 0 0 1 3 8 ಈಗ ನೀವು ಈ ನಿರ್ಧಿಷ್ಟ ಮೆಟ್ರಿಕ್ಸನ್ನು ಸಮೀಪದಿಂದ ನೋಡಿದರೆ ಎರಡನೆಯ ಕಾಲಮ್ ಮತ್ತು ಎರಡನೆಯ ಸಾಲಿನ ಎಲ್ಲ ಅಂಶಗಳೂ ಸೊನ್ನೆಯಾಗಿರುವುದನ್ನು ನೋಡಬಹುದು ಹಾಗಂದರೆ S ಮೆಟ್ರಿಕ್ಸನ ಶ್ರೇಯಾಂಕ 3 ಕ್ಕಿಂತ ಕಡಿಮೆ ಇದೆ ಮತ್ತು ಇದು ಒಂದೇಯಾಗಿರುವುದರಿಂದ ಮೆಟ್ರಿಕ್ಸನ ಶ್ರೇಯಾಂಕವು 3ಕ್ಕಿಂತ ಕಡಿಮೆಯಾಗಿರುತ್ತದೆ ಎಂದರ್ಥ ಆದ್ದರಿಂದ ಈ ವ್ಯವಸ್ಥೆಯು ಸ್ಥಿತಿ ನಿಯಂತ್ರಣವಲ್ಲ ಹೀಗಾಗಿ ಈ ಮೂಲಕ ನಿಮಗೆ ವ್ಯವಸ್ಥೆಯ ನಿಯಂತ್ರಣತೆಯನ್ನು ಹೇಗೆ ಕಂಡುಕೊಳ್ಳಬಹುದು ಎಂದು ಒಂದು ಪರಿಕಲ್ಪನೆ ದೊರೆಯುತ್ತದೆ ಈಗ ಇನ್ನೊಂದು ಪರಿಕಲ್ಪನೆ ರೇಖಿಯ ವ್ಯವಸ್ಥೆಯ ವೀಕ್ಷಣೆ ಎನ್ನುವುದನ್ನು ಅರ್ಥಮಾಡಿಕೊಳ್ಳೋಣ ವ್ಯವಸ್ಥೆ ಪರಿಪೂರ್ಣವಾಗಿ ವೀಕ್ಷಣೀಯವಾಗಬೇಕಾದರೆ observable ವ್ಯವಸ್ಥೆಯ ಪ್ರತಿ ಸ್ಥಿತಿ ವೇರಿಯೆಬಲ್ಗಳು ಕೆಲವು ಔಟ್ಪುಟ್ಗಳ ಮೇಲೆ ಪರಿಣಾಮ ಬೀರುತ್ತವೆ ಅಂದರೆ ಯಾರಾದರೂ ಮಾಪನಗಳ ಮೂಲಕ ಔಟ್ಪುಟ್ ಸ್ಥಿತಿಯನ್ನು ವೀಕ್ಷಿಸದೆ ಹೋದರೆ ಆ ಸ್ಥಿತಿಯನ್ನು ನಿಭಾಯಿಸಲಾಗದು ಮತ್ತು ಆದ್ದರಿಂದ ವ್ಯವಸ್ಥೆಯನ್ನು ಕೂಡ ನಿಭಾಯಿಸಲಾಗದು ವ್ಯವಸ್ಥೆಯ ವೀಕ್ಷಣೆಯನ್ನು ಮಾಡಲು ಬೇಕಾದ ಮಾನದಂಡಗಳು ಯಾವವು ಹೀಗಾಗಿ ಪ್ರಮಾಣಿತ ಸಮೀಕರಣಗಳಿಂದ ವ್ಯಾಖ್ಯಾನಿಸಿದ ವ್ಯವಸ್ಥೆಯಲ್ಲಿ ಸ್ಥಿತಿ ಸಮೀಕರಣ ಮತ್ತು ಔಟ್ಪುಟ್ ಸಮೀಕರಣ ಎರಡೂ ಸಂಪೂರ್ಣವಾಗಿ ವೀಕ್ಷಣಿಯವಾಗಿರುತ್ತವೆ ಕೆಳಗಿನ ಮೆಟ್ರಿಕ್ಸ V ಅದು n ಕ್ರಾಸ್ np ಮೆಟ್ರಿಕ್ಸಗೆ ವೀಕ್ಷಣೀಯತೆಯ ಅಗತ್ಯತೆ ಸಾಕಷ್ಟಿರುತ್ತದೆ ಏಕೆಂದರೆ ಅದರ ಶ್ರೇಯಾಂಕ n ಗೆ ಸಮನಾಗಿರುತ್ತದೆ ನಾವು ವೀಕ್ಷಣೀಯ ಮೆಟ್ರಿಕ್ಸನ್ನು ಹೇಗೆ ಕಂಪೈಲ್ ಮಾಡುತ್ತೇವೆ ನಾವು ಹೀಗೆ ಕಂಪೈಲ್ ಮಾಡುತ್ತೇವೆ VC CA CA2 CAn 1 ಹೀಗಾಗಿ ನೀವು ಈ ಮೆಟ್ರಿಕ್ಸನ್ನು ಕಂಪೈಲ್ ಮಾಡಿದಾಗ ನಿಮಗೆ ವೀಕ್ಷಣೀಯ ಮೆಟ್ರಿಕ್ಸ ಲಭ್ಯವಾಗುತ್ತದೆ ಅದು n ಇನ್ ಟು np ಯಾಗಿರುತ್ತದೆ ಈಗ ನೀವು ಈ ಮೆಟ್ರಿಕ್ಸಿನ ಶ್ರೇಯಾಂಕವನ್ನು ಕಂಡುಕೊಳ್ಳುತ್ತೀರೋ ಮತ್ತು ಈ ಶ್ರೇಯಾಂಕ n ಗಿಂತ ಕಡಿಮೆಯಾಗಿರುತ್ತದೆ ಆಗ ವ್ಯವಸ್ಥೆ ವೀಕ್ಷಣೀಯವಾಗಿರುವುದಿಲ್ಲ ಇಲ್ಲದಿದ್ದರೆ ಶ್ರೇಯಾಂಕವು n ಗೆ ಸಮನಾಗಿದ್ದರೆ ನೀವು ವ್ಯವಸ್ಥೆ ವೀಕ್ಷಣೀಯವಾಗಿದೆ ಎಂದು ಹೇಳುವಿರಿ ಈಗ ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ ಹೀಗಾಗಿ A ಮತ್ತು C ಎರಡು ಮೆಟ್ರಿಕ್ಸಗಳುಳ್ಳದುದಕ್ಕೆ ನಾವು ಜೋಡಿ ಅಂದರೆ A C ಎಂದು ಕರೆಯುತ್ತೇವೆ ಮತ್ತು ಇವು ವೀಕ್ಷಣೀಯ ಕೂಡ ವ್ಯವಸ್ಥೆಯಲ್ಲಿ ಒಂದೇ ಒಂದು ಔಟ್ಪುಟ್ ಅಂದರೆ C ಅದು 1×n ರೋ ಮೆಟ್ರಿಕ್ಸ row matrix ಇದ್ದರೆ V ಅದು n×nಚೌಕ ಮೆಟ್ರಿಕ್ಸ square matrix ಇದ್ದರೆ ಆ ಕೇಸ್ನಲ್ಲಿ V ಒಂದೇಯಾಗಿರದಿದ್ದರೆ ವ್ಯವಸ್ಥೆಯು ಸಂಪೂರ್ಣವಾಗಿ ವೀಕ್ಷಣೀಯವಾಗಿರುತ್ತದೆ ಹೀಗಾಗಿ ನಾವು ವ್ಯವಸ್ಥೆಯು ವೀಕ್ಷಣೀಯವಾಗಿದೆಯೋ ಇಲ್ಲವೋ ಎಂಬುದನ್ನು ಕಂಡುಕೊಳ್ಳಲು ಪ್ರಯತ್ನಿಸೋಣ ಮೆಟ್ರಿಕ್ಸಗಳ ಗುಣಾಂಕಗಳನ್ನು ಪರಿಗಣಿಸೋಣ ಅದು A 2 0 0 1 B3 1 C1 0 ಈಗ ನಮಗೆ n 2 ಎಂದು ತಿಳಿದಿದೆ ಹೀಗಾಗಿ ಈಗ ವೀಕ್ಷಣೀಯ ಮೆಟ್ರಿಕ್ಸ ಎರಡು ಸಾಲುಗಳನ್ನೊಳಗೊಂಡಿದೆ ಅದು VC CA 1 0 2 0 ಈಗ ನೀವು ಈ ಮೆಟ್ರಿಕ್ಸನ್ನು ನೋಡಿದರೆ ಎರಡನೆಯ ಕಾಲಮ್ columnನ ಎಲ್ಲ ಅಂಶಗಳೂ ಸೊನ್ನೆಯಾಗಿವೆ ಅಂದರೆ ಈ ಮೆಟ್ರಿಕ್ಸ ಕೂಡ ಸಿಂಗ್ಯುಲರ್ singular ಆಗಿರುವುದು ತಿಳಿಯುತ್ತದೆ ಆ ಕೇಸ್ನಲ್ಲಿ ವ್ಯವಸ್ಥೆಯು ವೀಕ್ಷಣೀಯವಾಗಿಲ್ಲ ಎಂದು ನಾವು ಹೇಳುತ್ತೇವೆ ಅಥವಾ ಮೆಟ್ರಿಕ್ಸ್ ಜೋಡಿ A C ಯನ್ನು ನಿಭಾಯಿಸಲಾಗದು ಹೀಗಾಗಿ ವರ್ಧಿತ ಮೆಟ್ರಿಕ್ಸಗಳನ್ನು ಬಳಸಿಕೊಂಡು ವ್ಯವಸ್ಥೆಯ ರೇಖಿಯ ವೀಕ್ಷಣೀಯತೆಯ ಶರತ್ತನ್ನು ಕಂಡುಕೊಳ್ಳಬಹುದು ಹೀಗಾಗಿ ಈ ಮೂಲಕ ನಾವು ನಮ್ಮ ಹಿಂದಿನ ಚರ್ಚೆಯನ್ನು ಮುಕ್ತಾಯಗೊಳಿಸೋಣ ಇಲ್ಲಿ ನಾವು ಸ್ಥಿತಿ ವೇರಿಯೆಬಲ್ ವ್ಯವಸ್ಥೆಯ ನಿಯಂತ್ರಣತೆಯನ್ನು ಮತ್ತು ವೀಕ್ಷಣೀಯತೆಯನ್ನು ಚರ್ಚಿಸಿದೆವು ಹೀಗಾಗಿ ನಾವು ನಿರ್ದಿಷ್ಟ ವಿಷಯವನ್ನು ಇಂದಿಗೆ ಮುಗಿಸಿದ್ದೇವೆ ಇಲ್ಲಿ ಸ್ಥಿತಿ ವೇರಿಯಬಲ್ ವಿಶ್ಲೇಷಣೆಯನ್ನು ಕುರಿತು ಚರ್ಚಿಸಿದೆವು ಮುಂದಿನ ಅವಧಿಯಲ್ಲಿ ನಾವು ನಮ್ಮ ಕೊನೆಯ ವಿಷಯ ವ್ಯವಸ್ಥೆಯ ಸಾದೃಶ್ಯತೆಯನ್ನು ಕುರಿತು ಪ್ರಾರಂಭಿಸೋಣ ದನ್ಯವಾದಗಳು